ಜೈವಿಕರಿಯಾಕ್ಟರ್ ಗಳ ಕುರಿತು ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ 13 ರ ಉಪನ್ಯಾಸಕ್ಕೆ ಸುಸ್ವಾಗತ ನಾವು ಮಾಡ್ಯೂಲ್ ಮೂರರ ಅಂತ್ಯಕ್ಕೆ ಬಂದಿದ್ದೀವಿ ಹಿಂದಿನ ತರಗತಿಯಲ್ಲಿ ನಾವು ಸಮಸ್ಯೆಯನ್ನು ನಿಗದಿಪಡಿಸಿದ್ದೇವೆ ನಾವು ಅದನ್ನು ಕಾರ್ಯಗತಗೊಳಿಸುತ್ತೇವೆ ಮತ್ತು ಅದರೊಂದಿಗೆ ನಾವು ಮಾಡ್ಯೂಲ್ ಮೂರು ಅನ್ನು ಪೂರ್ಣಗೊಳಿಸಬಹುದು ಸಮಸ್ಯೆ ಅಂದರೆ ಹೇಳಿಕೆಯು ಈ ಕೆಳಗಿನಂತಿರುತ್ತದೆ ಸಂಸ್ಕರಿಸಿದ ಶಿಲೀಂಧ್ರಗಳು ವಿಷಕಾರಿ ಜಾಡಿನ ಲೋಹಗಳಿಗೆ ಉತ್ತಮ ಜೈವಿಕ ಸೋರ್ಬೆಂಟ್ ಗಳಾಗಿವೆ ಆದ್ದರಿಂದ ಅವುಗಳನ್ನು ಕ್ರೋಮಿಯಂ ಪಾದರಸ ಕೋಬಾಲ್ಟ್ ಮತ್ತು ಇತರವುಗಳನ್ನು ಕೈಗಾರಿಕಾ ತ್ಯಾಜ್ಯದಿಂದ ತೆಗೆದುಹಾಕಲು ಬಳಸಬಹುದು ಮೇಲಿನ ಉದ್ದೇಶಕ್ಕಾಗಿ ಸೂಕ್ತವಾದ ಶಿಲೀಂಧ್ರವನ್ನು ಗಂಟೆಗೆ ಐನೂರು ಗ್ರಾಂ ಉತ್ಪಾದಿಸಬೇಕಾಗಿದೆ ಅದು ಉತ್ಪಾದನಾ ಪ್ರಮಾಣ ಶಿಲೀಂಧ್ರವನ್ನು ಉತ್ಪಾದಿಸಲು ಕೀಮೋಸ್ಟಾಟ್ನ ಒಳಹರಿವಿನ ಬೆಳವಣಿಗೆ ಸೀಮಿತಗೊಳಿಸುವ ತಲಾಧಾರದ ಸಾಂದ್ರತೆಯು ಪ್ರತಿ ಲೀಟರ್ಗೆ ಐವತ್ತು ಗ್ರಾಂ ಆಗಿದೆ ಶಿಲೀಂಧ್ರವು ಮೊನೊಡ್ ಚಲನಶಾಸ್ತ್ರವನ್ನು ಅನುಸರಿಸುತ್ತದೆ ಗರಿಷ್ಠ ನಿರ್ದಿಷ್ಟ ಬೆಳವಣಿಗೆಯ ಪ್ರಮಾಣ ಐದು ಗಂಟೆಗಳ ಒಳಗಿನ ಶೂನ್ಯ ದಶಮಾಂಶ ಐದಕ್ಕೆ ಸಮಾನವಾಗಿರುತ್ತದೆ ಅರ್ಧ ಗರಿಷ್ಠ ಬೆಳವಣಿಗೆಯ ಪ್ರಮಾಣ ಗೆ ಅನುಗುಣವಾದ ತಲಾಧಾರದ ಸಾಂದ್ರತೆಯು ಪ್ರತಿ ಲೀಟರ್ ಗೆ ಒಂದು ಗ್ರಾಂ ಆಗಿದೆ ಇದು ಶೂನ್ಯ ದಶಮಾಂಶ ಐದು ತಲಾಧಾರದಿಂದ ಜೀವಕೋಶದ ಇಳುವರಿ ಗುಣಾಂಕದೊಂದಿಗೆ ಏರೋಬಿಕ್ ಬೆಳವಣಿಗೆಯಾಗಿದೆ ಅಂದರೆ Y x S ಶೂನ್ಯ ದಶಮಾಂಶ ಐದು ಆಗಿದೆ ನಿರ್ದಿಷ್ಟ ಇನ್ಲೆಟ್ ನ ಹರಿವಿನ ಪ್ರಮಾಣಕ್ಕಾಗಿ ಮೇಲಿನದಕ್ಕೆ ಅಗತ್ಯವಿರುವ ಕೀಮೋಸ್ಟಾಟ್ನ ಕನಿಷ್ಠ ಗಾತ್ರವನ್ನು ಕಂಡುಹಿಡಿಯಬೇಕಾಗಿದೆ ಪರಿಹಾರವು ಈ ಕೆಳಗಿನಂತಿರುತ್ತದೆ ನಾವು ಅದೇ ಪ್ರಶ್ನೆಗಳನ್ನು ಕೇಳುತ್ತೇವೆ ಮತ್ತು ಅವುಗಳನ್ನು ಉತ್ತರಿಸಲು ಪ್ರಯತ್ನಿಸೋಣ ಹಾಗಾದರೆ ಏನು ಬೇಕಾಗಿದೆ ಕೊಟ್ಟಿರುವ ಇನ್ಲೆಟ್ ನ ಪರಿಮಾಣದ ಹರಿವಿನ ಪ್ರಮಾಣಕ್ಕೆ ಮೇಲಿನ ನಿರ್ದಿಷ್ಟ ಸ್ಥಿತಿಗೆ ಅಗತ್ಯವಿರುವ ಕೀಮೋಸ್ಟಾಟ್ನ ಕನಿಷ್ಠ ಗಾತ್ರ ಇರುವಂತಹುದು ಏನು ತಿಳಿದಿದೆ ಅಥವಾ ನೀಡಲಾಗಿದೆ ಉತ್ಪಾದನಾ ಪ್ರಮಾಣ 500 g h ಗರಿಷ್ಠ ನಿರ್ದಿಷ್ಟ ಬೆಳವಣಿಗೆಯ ಪ್ರಮಾಣ 0 5 h 1 ಆಗಿದೆ Ks is 1 gl Y xS is 0 5 ಒಳಹರಿವಿನ ತಲಾಧಾರದ ಸಾಂದ್ರತೆಯು Si 50 gl ಮೊನೊಡ್ ಚಲನಶಾಸ್ತ್ರವನ್ನು ಬೆಳವಣಿಗೆಗೆ ನೀಡಲಾಗಿದೆ ಈಗ ಏನು ನೀಡಲಾಗಿದೆ ಎಂಬುದನ್ನು ನಾವು ಹೇಗೆ ತಿಳಿಯುತ್ತೇವೆ ಪರಿಮಾಣವನ್ನು ಕಡಿಮೆ ಮಾಡಬೇಕಾದರೆ ನಾವು ಗರಿಷ್ಠ ಉತ್ಪಾದಕತೆ Rm ನಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ ನಮ್ಮ ಇನ್ಲೆಟ್ ನ ಹರಿವಿನ ಪ್ರಮಾಣ ಎಫ್ ಫಿಕ್ಸ್ ಆಗಿದೆ ಡೈಲ್ಯೂಷನ್ ಪ್ರಮಾಣ D FV ಆದ್ದರಿಂದ V FD ಆದ್ದರಿಂದ ವಿ ಅನ್ನು ಕಡಿಮೆ ಮಾಡಲು ಎಫ್ ಸ್ಥಿರವಾಗಿದ್ದರೆ ನಾವು ಡಿ ಅನ್ನು ಗರಿಷ್ಠಗೊಳಿಸಬೇಕಾಗಿದೆ ಆದ್ದರಿಂದ ನಾವು ಮೂಲಭೂತವಾಗಿ Dm ಅನ್ನು ಕಂಡುಹಿಡಿಯಬೇಕು ಏಕೆಂದರೆ ಅದು ಉತ್ಪಾದಕತೆ Rm ಅನ್ನು ಹೆಚ್ಚಿಸುತ್ತದೆ Dmm1 KSKSSi0 5 ಮೌಲ್ಯಗಳನ್ನು ಬದಲಿಸಲು Dm0 51 11500 43 h 1 ನಮಗೆ F ತಿಳಿದಿದ್ದರೆ ನಾವು ಕೀಮೋಸ್ಟಾಟ್ನ ಕನಿಷ್ಠ ಗಾತ್ರದ V m ಅನ್ನು ಕಾಣಬಹುದು ನಮಗೆ F ಗೊತ್ತಿಲ್ಲ ಆದರೆ ಉತ್ಪಾದಕತೆ Rm ಗಂಟೆಗೆ ಐದನೂರು ಗ್ರಾಂ ಎಂದು ನಮಗೆ ತಿಳಿದಿದೆ RmFxm ಇಲ್ಲಿ xm ಗರಿಷ್ಠ ಉತ್ಪಾದಕತೆಯಲ್ಲಿ ಔಟ್ಲೆಟ್ ಕೋಶ ಸಾಂದ್ರತೆಯಾಗಿದೆ ಇಳುವರಿ ಗುಣಾಂಕ Y xS ಸಹ ನಮಗೆ ತಿಳಿದಿದೆ ಹಾಗು ಜೀವಕೋಶದ ಸಾಂದ್ರತೆಯು x ಆಗಿದೆ xYxSSi S ಆದ್ದರಿ೦ದ xmYxSSi Sm Sm ಔಟ್ಲೆಟ್ ನಲ್ಲಿರುವ ತಲಾಧಾರದ ಸಾಂದ್ರತೆಯಾಗಿದ್ದು ಅದು ಗರಿಷ್ಠ ಕೋಶ ಸಾಂದ್ರತೆಯ xm ಗೆ ಅನುರೂಪವಾಗಿದೆ ಹಾಗಾದರೆ Sm ಅನ್ನು ಹೇಗೆ ಪಡೆಯುವುದು ನಮಗೆ ಏನು ತಿಳಿದಿದೆ ಎಂದರೆ mSmKSSmDm ಹಾಗಾಗಿ mSmDmKSSm μm DmSmKSDm SmKSDmμm Dm ಬದಲಿಯಾಗಿ Sm1×0 14 gl 1 ಈಗ xm ಗೆ ಲೆಕ್ಕ ಹಾಕಿ xmYxSSi Sm 0 5 50 - 6 14 21 93 gl 1 ತರುವಾಯ RmFxm FRmxm50021 9322 8 l h 1 ಆದ್ದರಿಂದ ಅನುಗುಣವಾದ ಕನಿಷ್ಠ ಪರಿಮಾಣ ಯಾವುದೆಂದರೆ VminFDm22 80 02 l ಆದ್ದರಿಂದ ಸಮಸ್ಯೆಯಲ್ಲಿನ ನಿರ್ದಿಷ್ಟ ಷರತ್ತುಗಳಿಗೆ ಇದು ಕೀಮೋಸ್ಟಾಟ್ನ ಕನಿಷ್ಠ ಪರಿಮಾಣವಾಗಿದೆ